ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಮುಂದುವರಿದ ಭಾಗ ಆದ್ದರಿಂದ ಹಂತ a ಹಂತ b ಹಂತ c ಗಾಗಿ ಫ್ಲಕ್ಸ್ ಲಿಂಕ್ ಗಳ ಕುರಿತು ಇದನ್ನು ನೋಡಿ ಈಗ ಸಮತೋಲನ 3 ಹಂತದ ಕರೆಂಟ್ ಗಳಿಗೆ I a ಉಲ್ಲೇಖವಾಗಿ ಇದು Ia Ib Ic ಅವು 120 ಡಿಗ್ರಿ ಹಂತದ ಶಿಫ್ಟ್ ವ್ಯತ್ಯಾಸವಾಗಿದೆ ಆದ್ದರಿಂದ ಸಮಾನವಾಗಿರುತ್ತದೆ ನೀವು ಇದನ್ನು ತಿಳಿದಿರುವಿರಿ ಆದ್ದರಿಂದ I c ಎಂಬುದು ಬಲಕ್ಕೆ ಸಮ ಎಂದು ನಾವು ಬರೆಯಬಹುದು ವಾಸ್ತವವಾಗಿ ಅದು I ಅನ್ನು 120 ಡಿಗ್ರಿಯಿಂದ ಮುನ್ನಡೆಸುತ್ತಿದೆ ಆದ್ದರಿಂದ ಗೆ ಸಮಾನವಾಗಿದೆ ಮತ್ತು I b ವಾಸ್ತವವಾಗಿ Ia ಅನ್ನು 240 ಡಿಗ್ರಿಯಿಂದ ಮುನ್ನಡೆಸುತ್ತದೆ ಅದು ನಿಮ್ಮ ಆಲ್ಫಾ ವರ್ಗವಾಗಿದೆ ಆದ್ದರಿಂದ ಇದು ಸಮೀಕರಣ 65 ಆದ್ದರಿಂದ Ib Ic ಗಾಗಿ ಇಲ್ಲಿ ಬದಲಿ ಮಾಡಿದರೆ ಸಮೀಕರಣ 63 ಪಡೆಯುತ್ತೇವೆ ಅದು ನಾವು 63 ಮತ್ತು 65 ರ ಸಮೀಕರಣವನ್ನು ಬಳಸಿ ಬರೆಯುವುದು ಆದ್ದರಿಂದ ನಾವು ಪಡೆಯುವುದು ಇದು ಸಮೀಕರಣವಾಗಿದೆ 66 ಅದೇ ರೀತಿ ಆದ್ದರಿಂದ ಸಮೀಕರಣ 66 67 68 ಈ ಇಂಡಕ್ಟನ್ಸ್ La Lb Lc ನೈಜ ಪ್ರಮಾಣವಾಗಿಲ್ಲ ಎಂದು ತೋರಿಸುತ್ತದೆ ನಂತರ ಮೊದಲ ವಿಷಯವೆಂದರೆ ಅವು ಕಾಲ್ಪನಿಕ ಭಾಗಗಳನ್ನು ಒಳಗೊಂಡಿರುವ ಕಾರಣ ಅವುಗಳು ಒಳಗೊಂಡಿರು ಪರಸ್ಪರ ಇಂಡಕ್ಟನ್ಸ್ಗಳಿಂದ ಸಮಾನವಾಗಿರುವುದಿಲ್ಲ ಆದ್ದರಿಂದ ಇವು ನಮಗೆ ದೊರೆಯಬೇಕಾದ ಪ್ರಮಾಣಗಳಲ್ಲ ಆದ್ದರಿಂದ ಅಂದರೆ ಎಲ್ಲಾ La Lb Lc ಅವರು ವಿಭಿನ್ನವಾಗಿರುತ್ತಾರೆ ಎಂದರ್ಥ ಆದ್ದರಿಂದ ಫೇಸ್ a ಫೇಸ್ b ಫೇಸ್ c ಹಂತದ ಇಂಡಕ್ಟನ್ಸ್ ಅನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ನಾವು ಟ್ರಾನ್ಸ್ಪೋಸ್ ಟ್ರಾನ್ಸ್ಮಿಷನ್ ಲೈನ್ ಎಂದು ಕರೆಯಲ್ಪಡುವ ಟ್ರಾನ್ಸ್ಮಿಷನ್ ಲೈನ್ನ ಒಂದು ವಿಧಾನಕ್ಕೆ ಹೋಗುತ್ತೇವೆ ಆದ್ದರಿಂದ ನೀವು ಕಂಡಕ್ಟರ್ ಅನ್ನು ಹೊಂದಿದ್ದೀರಿ ಎಂದಿಟ್ಟುಕೊಳ್ಳಿ ಇದು ಈ ರೀತಿ ತ್ರಿಕೋನ ಸಂರಚನೆಯನ್ನು ತೆಗೆದುಕೊಳ್ಳಲಾಗಿದೆ ಎಂದು ಭಾವಿಸೋಣ ಇದು a ಇದು b ಮತ್ತು ಇದು c ಫೇಸ್ ಕರೆಂಟ್ ವಾಹಕ ಹಂತದಲ್ಲಿ a ಇದು Ia ಫೇಸ್ b ಇದು Ib ಮತ್ತು ಫೇಸ್ c ಆ ಕರೆಂಟ್ Ic ದೂರದ ಹಂತದಲ್ಲಿ a ಮತ್ತು b ಎಂದಿನಂತೆ ಅದು Dab ಫೇಸ್ b ಮತ್ತು c ನಡುವೆ Dbc ಮತ್ತು a ಮತ್ತು c ನಡುವೆ ನಾವು Dca ಎಂದು ಬರೆಯುತ್ತಿದ್ದೇವೆ ಈಗ ಇದು ಟ್ರಾನ್ಸ್ಮಿಷನ್ ಸೈಕಲ್ 3 ಫೇಸ್ ಲೈನ್ ಇದು ವಿಭಾಗ 1 ಇದು ವಿಭಾಗ 2 ಮತ್ತು ಇದು ವಿಭಾಗ 3 ಈಗ ನೀವು ಉದಾಹರಣೆಗೆ ತೆಗೆದುಕೊಳ್ಳುವಾಗ ಏನಾಗುತ್ತದೆ ನೀವು ಮೊದಲು ಇದನ್ನು ಕಂಡಕ್ಟರ್ a ಇದು ಕಂಡಕ್ಟರ್ b ಕಂಡಕ್ಟರ್ c ಆದ್ದರಿಂದ ಮೊದಲು ವಿಭಾಗ 1 ಅನ್ನು ಪರಿಗಣಿಸಿ ಆದ್ದರಿಂದ ಇದು ಕಂಡಕ್ಟರ್ a ಇದು ಕಂಡಕ್ಟರ್ b ಕಂಡಕ್ಟರ್ c ಕಂಡಕ್ಟರ್ರ್ Ia ಮೂಲಕ ಕಂಡಕ್ಟರ್ b Ib ಮತ್ತು ಕಂಡಕ್ಟರ್ c Ic ಮೂಲಕ ಕರೆಂಟ್ ಹಾದುಹೋಗುತ್ತದೆ ಈಗ ಏನಾಗುತ್ತದೆ ಇದು ವಿಭಾಗ 1 ರ ಮೊದಲನೆಯದು ಈಗ ಮುಂದಿನ ವಿಭಾಗದಲ್ಲಿ ನಾವು ಅದನ್ನು ವಿಭಾಗ 2 ಅನ್ನು ಮಾಡುತ್ತೇವೆ ಎಂದು ಹೇಳಿ ಅದು ಆವರ್ತಕ ಕ್ರಮದಲ್ಲಿ ಸರಿಯಾಗಿರುತ್ತದೆ ಅಂದರೆ ಕಂಡಕ್ಟರ್ a ಇಲ್ಲಿ ಇರಬೇಕೆಂದು ಭಾವಿಸಲಾಗಿದೆ ಆದರೆ ಅದರ ಬದಲಾಗಿ ಅದು ಕಂಡಕ್ಟರ್ b ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಆದ್ದರಿಂದ ಇದು ಇಲ್ಲಿ ಕಂಡಕ್ಟರ್ a ಬರುತ್ತಿದೆ ಮತ್ತು ಅದೇ ರೀತಿ ನಾವು ಟ್ರಾನ್ಸ್ಪೋಸಿಷನ್ ಕಂಡಕ್ಟರ್ ಅನ್ನು ತೆಗೆದುಕೊಳ್ಳದಿದ್ದರೆ ಸೆಕ್ಷನ್ 3 ರಲ್ಲಿಯೂ ಇರಬೇಕಿತ್ತು ಆದರೆ ಅಂತಿಮವಾಗಿ ಅದು c ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಕಂಡಕ್ಟರ್ a ಅಂದರೆ 3 ವಿಭಿನ್ನ ವಿಭಾಗದಲ್ಲಿ ಅಂದರೆ 1 ಸೈಕಲ್ ಅಂದರೆ 3 ಹಂತಗಳು ಆದ್ದರಿಂದ ಅದು ಬದಲಾಗುತ್ತಿದೆ Refer Time 0536 ಕಂಡಕ್ಟರ್ ನ ಸ್ಥಾನವನ್ನು ಬದಲಾಯಿಸಲಾಗುತ್ತಿದೆ ಆದ್ದರಿಂದ ಇದು a b c ಆಗಿದೆ ಈಗ ನೀವು ಹೀಗೆ ತೆಗೆದುಕೊಂಡರೆ ಅದು a ಎಂದು ಭಾವಿಸಿ ಇದು b ಮತ್ತು ಇದು c ಆದ್ದರಿಂದ ಇದು ನಿಮ್ಮದು ಇದು ಒಂದು a b c ಇದು a ಇದು b ಇದು c ಈಗ ಮುಂದಿನ ವಿಭಾಗದಲ್ಲಿ ಕಂಡಕ್ಟರ್ ಸ್ಥಾನವನ್ನು ವಾಸ್ತವವಾಗಿ ಬದಲಾಯಿಸಲಾಗಿದೆ ಅಂದರೆ ಅದು ಮತ್ತೆ ಏನಾಗುತ್ತದೆ ನಾನು ಅದನ್ನು ನಿಮಗಾಗಿ ಚಿತ್ರಿಸುತ್ತಿದ್ದೇನೆ ಆದ್ದರಿಂದ ಇದು ಈಗ ಇಲ್ಲಿದೆ ಎಂದು ಹೇಳಿ ನೀವು ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಆದ್ದರಿಂದ ಇದು c ಆಗಿದ್ದು ಅದು ಆರಂಭದಲ್ಲಿ c c a ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಆದ್ದರಿಂದ ಇದು ಇಲ್ಲಿಗೆ ಬರುತ್ತಿದೆ c a ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ b ಆದ್ದರಿಂದ ಅದು ಇಲ್ಲಿಗೆ ಹೋಗುತ್ತದೆ ಮತ್ತು ನೀವು c ನ ಸ್ಥಾನ ಎಂದು ಕರೆಯುವ ನಿಮ್ಮ ಸ್ಥಾನವನ್ನು b ಆಕ್ರಮಿಸಿಕೊಂಡಿದೆ ಆದ್ದರಿಂದ ಇಲ್ಲಿ ಅದು b ಅಂದರೆ ಇಲ್ಲಿ ನೀವು ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಮುಂದಿನ ವಿಭಾಗವು c a b c a b ಬರುತ್ತಿದೆ ಅಂತೆಯೇ ಕೊನೆಯದಕ್ಕೆ ಮತ್ತೆ ನೀವು ಅದನ್ನು ತಿರುಗಿಸಿ ಇದು ನಿಮ್ಮ ಕಂಡಕ್ಟರ್ ಈ 3 ಕಂಡಕ್ಟರ್ ಗಳಂತೆ ಆದ್ದರಿಂದ b ಇಲ್ಲಿ ಸ್ಥಾನವನ್ನು ಆಕ್ರಮಿಸುತ್ತದೆ ಇದು b ಗೆ ಬರುತ್ತದೆ ಇಲ್ಲಿ c ಇತ್ತು ಈಗ c ಇಲ್ಲಿ ಇರುತ್ತದೆ ಈಗ a ಇಲ್ಲಿ ಈಗ a ಮುಂದಿನದು b ನ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಅದು ಮತ್ತೆ ಪ್ರದಕ್ಷಿಣಾಕಾರವಾಗಿ ಇರುತ್ತದೆ a b ನೀವು ಏನು b c a ಎಂದು ಕರೆಯುತ್ತೀರೋ ಅದು ಇಲ್ಲಿಯೇ c a b ಆಗಿತ್ತು ಅದು ಇಲ್ಲಿಂದ ಪ್ರಾರಂಭವಾಗುತ್ತದೆ ಅದು b c a ಆಗಿದೆ ಆದ್ದರಿಂದ a b c ಯಿಂದ ಇದು ಇಲ್ಲಿಂದ ಪ್ರಾರಂಭವಾಗಿದೆ a b c a b c ಮುಂದೆ ಕೇವಲ c ಎಂಬುದು a ನ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ a ಅದರ ಸ್ಥಾನವನ್ನು b ನಲ್ಲಿ ಆಕ್ರಮಿಸಿಕೊಂಡಿದೆ b ನಿಮ್ಮ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಎಂದು ನೀವು ಕರೆಯುವ c ಯ ಸ್ಥಾನ b ಇಲ್ಲಿಗೆ ಬರುತ್ತಿದೆ ಎಂದು ಇಲ್ಲಿಂದ ಪ್ರಾರಂಭವಾಗುತ್ತದೆ ಕೇವಲ c a b c a b ಅದೇ ರೀತಿ ಮೂರನೆಯದು ಕೂಡ ಇದು b c a ಆದ್ದರಿಂದ ಇದನ್ನು ವಾಸ್ತವವಾಗಿ ನೀವು ವಾಹಕ ಎಂದು ಕರೆಯುವ ನೀವು ಅದನ್ನು ವರ್ಗಾವಣೆ ಎಂದು ಕರೆಯುತ್ತೀರಿ ಮತ್ತು ಅದು ನಿಯಮಿತ ಮಧ್ಯಂತರದಲ್ಲಿದೆ ಎಂದು ನೀವು ಹೇಳಿದರೆ ಅದು ನಿಯಮಿತ ಮಧ್ಯಂತರವಾಗಿದ್ದರೆ ಸರಾಸರಿ ಇಂಡಕ್ಟನ್ಸ್ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತದೆ ಈಗ ಅಸಮಪಾರ್ಶ್ವದ ಅಂತರವು ಹಂತದ ಇಂಡಕ್ಟನ್ಸ್ ನ ಸಂಕೀರ್ಣ ಮೌಲ್ಯಗಳನ್ನು ನೀಡುತ್ತದೆ ಎಂದು ಏನು ನಡೆಯುತ್ತಿದೆ ಆದ್ದರಿಂದ ನಾವು ಇದೀಗ ನೋಡಿದ್ದೇವೆ ಇದು ವಿದ್ಯುತ್ ವ್ಯವಸ್ಥೆಯ ಅಧ್ಯಯನವನ್ನು ಕಷ್ಟಕರವಾಗಿಸುತ್ತದೆ ಆದಾಗ್ಯೂ ಉತ್ತಮ ಅಳತೆಯಲ್ಲಿ ಪ್ರದೇಶದ ಸಮ್ಮಿತಿಯನ್ನು ಉಳಿಸಿಕೊಳ್ಳಲು ಮತ್ತು ಪ್ರತಿ ಹಂತದ ಮಾದರಿಯನ್ನು ಪಡೆಯಲು ಒಂದು ಮಾರ್ಗವೆಂದರೆ ರೇಖೆಗಳ ಉದ್ದಕ್ಕೂ ನಿಯಮಿತ ಮಧ್ಯಂತರಗಳಲ್ಲಿ ವಾಹಕಗಳ ಸ್ಥಾನವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಈ ವಾಹಕಗಳು ಮೂಲ ಸ್ಥಾನವನ್ನು ಪ್ರತಿ ಇತರ ಕಂಡಕ್ಟರ್ ಆಕ್ರಮಿಸುತ್ತವೆ ಆದ್ದರಿಂದ ಈ ರೀತಿಯಲ್ಲಿ ನಾವು ವರ್ಗಾವಣೆಗೆ ಹೋಗುತ್ತೇವೆ ಅಂದರೆ 1 cycle ಸೈಕಲ್ ಅಂದರೆ 3 ವಿಭಾಗ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಕಂಡಕ್ಟರ್ ಸ್ಥಾನದ ಅಂತಹ ವಿನಿಮಯವನ್ನು ವರ್ಗಾವಣೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸ್ಥಳಾಂತರವನ್ನು ಸಾಮಾನ್ಯವಾಗಿ ಸ್ವಿಚಿಂಗ್ ಸ್ಟೇಷನ್ಗಳಲ್ಲಿ ನಡೆಸಲಾಗುತ್ತದೆ ಅಂದರೆ ಅದರ ಸಬ್ಸ್ಟೇಷನ್ ಆದ್ದರಿಂದ ಸಂಪೂರ್ಣ ಸೈಕಲ್ಅನ್ನು ಚಿತ್ರ 9 ರಲ್ಲಿ ತೋರಿಸಲಾಗಿದೆ ಆದ್ದರಿಂದ ಈ ವ್ಯವಸ್ಥೆಯು ಪ್ರತಿ ವಾಹಕವು ಟ್ರಾನ್ಸ್ಪೋಸಿಷನ್ ಸೈಕಲ್ ನಲ್ಲಿ ಒಂದೇ ರೀತಿಯ ಸರಾಸರಿ ಇಂಡಕ್ಟನ್ಸ್ ಅನ್ನು ಹೊಂದಲು ಕಾರಣವಾಗುತ್ತದೆ ಏಕೆಂದರೆ ನಾವು 3 ವಿಭಾಗಗಳಲ್ಲಿ ವಾಹಕಗಳನ್ನು ಹೊಂದಿದ್ದೇವೆ ಅಥವಾ ವಾಹಕಗಳನ್ನು ಬದಲಾಯಿಸುತ್ತೇವೆ ಆದ್ದರಿಂದ ಎಲ್ಲಾ 3 ಹಂತಗಳಿಗೆ ಸರಾಸರಿ ಇಂಡಕ್ಟನ್ಸ್ ಒಂದೇ ಆಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಸರಾಸರಿ ಇಂಡಕ್ಟನ್ಸ್ಸ್ ನಂತರ L 13La Lb Lc ಇದು ಸಮೀಕರಣ 69 ಆದ್ದರಿಂದ ಇದು ಸಮೀಕರಣ 70 ಆದ್ದರಿಂದ ಇದು ಹೆಚ್ಚು ಅಥವಾ ಕಡಿಮೆ ಇರುತ್ತದೆ ನೀವು ಎಲ್ಲಾ ಹಂತಗಳ ಇಂಡಕ್ಟನ್ಸ್ L ಆಗಿ ಉಳಿಯುತ್ತದೆ ಎಂದು ನೀವು ಕರೆಯುತ್ತೀರಿ ಆದ್ದರಿಂದ ಇದು ವರ್ಗಾವಣೆಯ ಪ್ರಯೋಜನವಾಗಿದೆ ಆದ್ದರಿಂದ ಮುಂದಿನದು 3 ಹಂತದ ಇಂಡಕ್ಟನ್ಸ್ ಡಬಲ್ ಸರ್ಕ್ಯೂಟ್ ಲೈನ್ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ಅದರ ವಿಭಾಗ 1 ವಿಭಾಗ 2 ಮತ್ತು ವಿಭಾಗ 3 ಆದ್ದರಿಂದ ಇಲ್ಲಿ ಇದು a b c ಆಗಿದೆ ಅಂದರೆ ಅದು ವಾಸ್ತವವಾಗಿ ಡಬಲ್ ಸರ್ಕ್ಯೂಟ್ ಲೈನ್ ಆಗಿದೆ ಅಂದರೆ ಪ್ರತಿ ಹಂತದಲ್ಲಿ 2 ವಾಹಕಗಳಿರುತ್ತವೆ ಆದ್ದರಿಂದ a b c ಇಲ್ಲಿ ಇತರ ವಾಹಕಗಳು a ನಂತರ b ನಂತರ c ಆದ್ದರಿಂದ ಮತ್ತು ac ಅಂತರ d1 ಆಗಿದೆ ಅಂದರೆ bb ಕೂಡ d1 ಆಗಿದೆ cc ಕೂಡ c a c ನಿಂದ a ಸಹ d1 ಆಗಿದೆ ಅಂತೆಯೇ a ನಿಂದ b d2 ಗೆ ಸಮಾನವಾಗಿರುತ್ತದೆ ಅಂದರೆ b ನಿಂದ a ಕೂಡ ಅದರ d2 ಆಗಿದೆ ಏಕೆಂದರೆ ಸಮ್ಮಿತಿಯಿಂದ ಮತ್ತು a ನಿಂದ a d3 ಆಗಿದೆ ಅಂದರೆ c ನಿಂದ c ಕೂಡ d3 ಮತ್ತು a ಮತ್ತು b ನಡುವಿನ ಅಂತರ a ಮತ್ತು ಹಂತ a ಮತ್ತು ಈ ಹಂತ ಕಂಡಕ್ಟರ್ a ಮತ್ತು ಕಂಡಕ್ಟರ್ b ಇದು D ಅದೇ ರೀತಿ ಕಂಡಕ್ಟರ್ c b ಮತ್ತು b ನಿಂದ c ಇದು D ಮತ್ತು a ಗೆ c ಆಗಿದೆ D D ಆಗಿರುತ್ತದೆ ಆದ್ದರಿಂದ 2 D ಈಗ ಮೊದಲಿನಂತೆಯೇ ನಾವು ಇದನ್ನು ಬದಲಾಯಿಸಿದರೆ ನೀವು ಇದನ್ನು ಸೆಕ್ಷನ್ 1 ಎಂದು ಕರೆಯುತ್ತೀರಿ ಇದು ಇದೀಗ ವಿಭಾಗ 1 ಆಗಿದೆ ಈ ವಿಭಾಗ 2 ರಲ್ಲಿ ಇದು cab ಆದ್ದರಿಂದ ಇಲ್ಲಿಯೂ ಸಹ c a b ಎಂದು ಬದಲಾವಣೆಯಾಗಿದೆ ಆದ್ದರಿಂದ c ನಿಂದ c a ನಿಂದ a ಮತ್ತು b ನಿಂದ b ಆದ್ದರಿಂದ ಇದು c a b ಇಲ್ಲಿಯೂ c a b ಆಗಿದೆ ಆದರೆ ಪ್ರತಿ ಹಂತದಲ್ಲಿ 2 ಕಂಡಕ್ಟರ್ಗಳು ಇರುತ್ತವೆ ಅದಕ್ಕಾಗಿಯೇ c ನಿಂದ c a ನಿಂದ a ಮತ್ತು ನಿಮ್ಮ b ನಿಂದ b ಅಂತೆಯೇ ವಿಭಾಗ 3 ರಲ್ಲಿ ಇದು b c a ಈಗ ನಾವು ಇದನ್ನು ವಿವರಿಸುತ್ತೇವೆ ಆದ್ದರಿಂದ ಇಲ್ಲಿಯೂ ಸಹ b c a ಆದ್ದರಿಂದ b ನಿಂದ b ನಂತರ a ನಿಂದ a ಮತ್ತು c ನಿಂದ c ಅಂದರೆ ಇದು ಡಬಲ್ ಸರ್ಕ್ಯೂಟ್ ಲೈನ್ ಆಗಿದ್ದರೆ ವಿಭಾಗ 1 ವಿಭಾಗ 2 ಮತ್ತು ವಿಭಾಗ 3 ಇದು ಕಾನ್ಫಿಗರೇಶನ್ ಆಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಅಂಕಿ 10 ಆಗಿದೆ ಡಬಲ್ ಸರ್ಕ್ಯೂಟ್ 3 ಹಂತದ ಸಾಲಿನಲ್ಲಿ ವಾಹಕಗಳ ವ್ಯವಸ್ಥೆ ಈಗ 3 ಹಂತದ ಡಬಲ್ ಸರ್ಕ್ಯೂಟ್ ಲೈನ್ ಪ್ರತಿ ಹಂತಕ್ಕೆ 2 ಸಮಾನಾಂತರ ಕಂಡಕ್ಟರ್ಗಳನ್ನು ಒಳಗೊಂಡಿರುತ್ತದೆ ನಾನು ನಿಮಗೆ ಹೇಳಿದ್ದೇನೆ a ಮತ್ತು a 2 ವಾಹಕಗಳು ಸಮಾನಾಂತರವಾಗಿ b b ನಲ್ಲಿ ಸಮಾನಾಂತರವಾಗಿ c ಮತ್ತು c ಗೆ ಸಾಮಾನ್ಯವಾಗಿ ಹೆಚ್ಚಿನ ವಿಶ್ವಾಸಾರ್ಹತೆ ಮತ್ತು ಹೆಚ್ಚಿನ ಪ್ರಸರಣ ಸಾಮರ್ಥ್ಯದ ಡಬಲ್ ಸರ್ಕ್ಯೂಟ್ 3 ಫೇಸ್ ಲೈನ್ ಗಳನ್ನು ನಿರ್ಮಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಏಕೆಂದರೆ ಪ್ರತಿ ಹಂತದಲ್ಲಿ ನೀವು ಸಮಾನಾಂತರವಾಗಿ 2 ಕಂಡಕ್ಟರ್ಗಳನ್ನು ಹೊಂದಿದ್ದರೆ ಮೊದಲನೆಯದು ಅವುಗಳಿಗೆ ಅವು ಪ್ರತಿರೋಧವನ್ನು ತೋರಿಸಬೇಕಾಗುತ್ತದೆ ಪ್ರತಿ ಹಂತದಲ್ಲಿ ಅರ್ಧದಷ್ಟು ಇರುತ್ತದೆ ಎರಡನೆಯ ವಿಷಯವೆಂದರೆ ಇಂಡಕ್ಟನ್ಸ್ ಎಂದರೆ ಪ್ರತಿಕ್ರಿಯಾತ್ಮಕತೆ ಆದ್ದರಿಂದ ಪ್ರತಿ ಹಂತದಲ್ಲಿ 2 ಸಮಾನಾಂತರ ವಾಹಕಗಳು ಎಂದರೆ ಪ್ರತಿಕ್ರಿಯಾತ್ಮಕ ಇಂಡಕ್ಟನ್ಸ್ ಅರ್ಧದಷ್ಟು ಇರುತ್ತದೆ ಆದ್ದರಿಂದ ಪ್ರತಿಕ್ರಿಯಾತ್ಮಕತೆಯು ಅರ್ಧ ಬಲವಾಗಿರುತ್ತದೆ ಆದ್ದರಿಂದ ಅದನ್ನು ಕೊನೆಗೊಳಿಸುವುದು ಎಂದರೆ ಅದು ನಿಜವಾಗಿದ್ದರೆ ಅದು ಗರಿಷ್ಠ ಪ್ರಸರಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಗರಿಷ್ಟ ಪ್ರಸರಣ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಸಂರಚನೆಯನ್ನು ಹೊಂದಲು ಅಪೇಕ್ಷಣೀಯವಾಗಿದೆ ಇದು ಪ್ರತಿ ಹಂತಕ್ಕೆ ಕನಿಷ್ಠ ಇಂಡಕ್ಟನ್ಸ್ ಗೆ ಕಾರಣವಾಗುತ್ತದೆ ಎಂದು ನಾವು ಬಯಸುತ್ತೇವೆ ಇಂಡಕ್ಟನ್ಸ್ಸ್ ಕನಿಷ್ಠವಾಗಿರಬೇಕು ಏಕೆಂದರೆ ಪ್ರಸರಣ ವ್ಯವಸ್ಥೆಗೆ ಪ್ರತಿರೋಧವು ತುಂಬಾ ಕಡಿಮೆಯಾಗಿದೆ ಅಂದರೆ ನಿಮ್ಮ ಪ್ರತಿಕ್ರಿಯಾತ್ಮಕತೆಗೆ ಹೋಲಿಸಿದರೆ ತುಂಬಾ ಕಡಿಮೆ ನಾವು ಇಂಡಕ್ಟನ್ಸ್ಸ್ ಕಡಿಮೆ ಇರಬೇಕು ಆದ್ದರಿಂದ ಪ್ರತಿಕ್ರಿಯಾತ್ಮಕತೆಯು ಕಡಿಮೆಯಿರುತ್ತದೆ ಆದ್ದರಿಂದ ಮ್ಯೂಚುಯಲ್ GMD ಕಡಿಮೆಯಿದ್ದರೆ ಮತ್ತು ಸ್ವಯಂ GMD ಹೆಚ್ಚಿದ್ದರೆ ಇದು ಸಾಧ್ಯ ನಾವು ನೋಡಿದ್ದೇವೆ ಇಲ್ಲ ನಾನು ಆ ಪದವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ ಆ ಅಭಿವ್ಯಕ್ತಿ ಬಂದಾಗಲೆಲ್ಲಾ log Dm Ds ನೀವು D m ಅನ್ನು ಸರಿಯಾಗಿ ಕಡಿಮೆ ಮಾಡಲು ಸಾಧ್ಯವಾದರೆ ಮತ್ತು ನೀವು Ds ಗಳನ್ನು ಹೆಚ್ಚಿಸಬಹುದಾದರೆ ಅದು D m ಆಗಿದ್ದರೆ D m ಕಡಿಮೆಯಾಗಿದೆ ಮತ್ತು ಛೇದದಲ್ಲಿ Ds ಗಳು ಹೆಚ್ಚಿದ್ದರೆ ಅದು a ಅದು 1 ಆಗಿದ್ದರೆ ಅದು ನಿಮ್ಮದು ಆದ್ದರಿಂದ ಒಟ್ಟಾರೆ D ಗಳು ಹೆಚ್ಚು D m ಕಡಿಮೆ D ಗಳು ಹೆಚ್ಚು ನಂತರ ಒಟ್ಟಾರೆ ಈ D m ನಿಂದ D s ಅನುಪಾತವು ತುಂಬಾ ಕಡಿಮೆ ಇರುತ್ತದೆ ಆದ್ದರಿಂದ ಈ ಪ್ರಮಾಣವು ಕಡಿಮೆ ಇರುತ್ತದೆ ಆದ್ದರಿಂದ ಇಂಡಕ್ಟನ್ಸ್ ಕಡಿಮೆ ಇರುತ್ತದೆ ಆದ್ದರಿಂದ ಮ್ಯೂಚುಯಲ್ GMD ಕಡಿಮೆ ಮತ್ತು ಸ್ವಯಂ GMD ಹೆಚ್ಚಿದ್ದರೆ ಮಾತ್ರ ಅದು ಸಾಧ್ಯ ಆದ್ದರಿಂದ ಆದ್ದರಿಂದ ಆ ಅಂಕಿ 10 ನಾನು ನಿಮಗೆ ಡಬಲ್ ಸರ್ಕ್ಯೂಟ್ 3 ಫೇಸ್ ಲೈನ್ ನ ಪ್ರಸರಣ ಚಕ್ರದ 3 ವಿಭಾಗಗಳನ್ನು ತೋರಿಸಿದೆ ಈಗ ಇಂಡಕ್ಟನ್ಸ್ ಅನ್ನು ಲೆಕ್ಕಾಚಾರ ಮಾಡಲು D eq ಅಥವಾ ಜ್ಯಾಮಿತೀಯ ಸರಾಸರಿ ಅಂತರ GMD ಅನ್ನು ನಿರ್ಧರಿಸುವುದು ಅವಶ್ಯಕವಾಗಿದೆ ನೀವು ಮೊದಲು ಸರಿಯಾಗಿ ಕಂಡುಹಿಡಿಯಬೇಕು ಮತ್ತು ನಂತರ ಸ್ವಯಂ GMD ಎರಡನ್ನೂ ನೀವು ಮೊದಲು GMD ಮತ್ತು ನಂತರ ಸ್ವಯಂ GMD ಅನ್ನು ಕಂಡುಹಿಡಿಯಬೇಕು ಈಗ ಇದನ್ನು ಮಾಡಲು ನಾನು ಮತ್ತೊಮ್ಮೆ ಈ ಅಂಕಿ ಅಂಶಕ್ಕೆ ಹೋಗಬೇಕಾಗಿದೆ ಈಗ ನಿಮಗೆ ಮೊದಲೇ ತಿಳಿದಿದೆ ಆದ್ದರಿಂದ ಸಮೀಕರಣ 71 ಎಂದು ಹೇಳುತ್ತದೆ D ab ಅಂದರೆ ವರ್ಗಾವಣೆ ಚಕ್ರದಲ್ಲಿ ವಿಭಾಗ 1 ರ ಹಂತ a ಮತ್ತು b ನಡುವಿನ ಪರಸ್ಪರ GMD ಆದ್ದರಿಂದ ನೀವು D ab ಅನ್ನು ನೋಡಿದರೆ ಅದು ನಿಮ್ಮ a ನಿಂದ b ಗೆ ಸರಿ ಆದ್ದರಿಂದ ನೀವು ಅದನ್ನು ನೀವು ಏನೆಂದು ಕರೆಯುತ್ತೀರೋ ಅದನ್ನು ನೀವು ಮೊದಲು ab ಮತ್ತು ab ಬಲಗಳ ನಡುವೆ ತೆಗೆದುಕೊಳ್ಳುತ್ತೀರಿ ಮೂಲಭೂತವಾಗಿ ಅದು ಹಂತ a ಅಥವಾ D ab ಎಂದರೆ ಹಂತ a ಮತ್ತು ಹಂತ ಬಿ ಆದ್ದರಿಂದ ನೀವು ಮಾತ್ರ ನಿಮ್ಮ a ab ಮತ್ತು a b ಅನ್ನು ಪರಿಗಣಿಸಬೇಕು ಆದ್ದರಿಂದ Dab ಅಂದರೆ D ಯಾಗಿದೆ ಮತ್ತು ನಂತರ ನೀವು Dab ಎಂದು ಕರೆಯುವಿರಿ ವಾಸ್ತವವಾಗಿ ನಾನು ವಿವರಿಸಿದರೆ ಅದು ಈ ರೀತಿಯಾಗಿರುತ್ತದೆ ಅದು ಸ್ಪಷ್ಟವಾಗಿರುತ್ತದೆ ನಾನು ನಿಮಗೆ ತೋರಿಸುತ್ತಿರುವ D ಕೇವಲ a ಎಂದು ಭಾವಿಸೋಣ ನೀವು Dab ಅನ್ನು ಕಂಡುಹಿಡಿಯಲು ಬಯಸುತ್ತೀರಿ ಎಂದು ಭಾವಿಸೋಣ Dab ನೀವು ಮೊದಲು a to b ಅನ್ನು ತೆಗೆದುಕೊಳ್ಳುವುದಕ್ಕೆ ಸಮಾನವಾಗಿದೆ ನಾನು ನಿಮಗೆ ನೀಡುತ್ತಿದ್ದೇನೆ ಎಂದು ಹೇಳಿ ಇದು ನಿಮ್ಮ ಸಣ್ಣ d ಪ್ರತ್ಯಯ a b ಅನ್ನು ಸರಿಯಾಗಿ ನಂತರ d a to b so d a to b ಒಳಗೆ ಮತ್ತೊಮ್ಮೆ ಇದು dab ಆಗುತ್ತಿದೆ ಏಕೆಂದರೆ ಇದು ಹಂತ a ಮತ್ತು b ನಲ್ಲಿ ಮಾತ್ರ ಹಂತ ಎರಡು ಕಂಡಕ್ಟರ್ ಹಂತ b ಎರಡು ಕಂಡಕ್ಟರ್ಗಳು ಸರಿಯಾಗಿರುತ್ತದೆ ಆದ್ದರಿಂದ ಅವು ಒಂದೇ ಸಮ್ಮಿತೀಯವಾಗಿವೆ ಅಂದರೆ ನಿಮ್ಮ ಇದ್ದರೆ ಯಾವುದೇ ಗೊಂದಲವನ್ನು ಹೊಂದಿರಬಾರದು ಇದು ಸರಳವಾಗಿದೆ ಎಷ್ಟು ಪರಸ್ಪರ ಸಾಧ್ಯತೆಗಳಿವೆ ಎಂಬುದನ್ನು ನೋಡಿ 1 2 3 4 ಆದ್ದರಿಂದ ಅದು 1 4 ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಅದು ಅಂದರೆ ಆದ್ದರಿಂದ D ab ಮತ್ತು D bc ಅವು ಒಂದೇ ಆಗಿರುತ್ತವೆ ಏಕೆಂದರೆ ಇಲ್ಲಿ a ಮತ್ತು b ನಡೆಯುತ್ತಿದೆ b ಮತ್ತು c a ಮತ್ತು b ಈ ಪ್ರದೇಶದಲ್ಲಿ ಮಾತ್ರ ನಡೆಯುತ್ತಿದೆ ಹಾಗೆಯೇ b ಮತ್ತು c ಇದು ಇದರಲ್ಲಿ ನಡೆಯುತ್ತಿದೆ ಪ್ರದೇಶ ಆದ್ದರಿಂದ ಅದೇ ಸಮ್ಮಿತೀಯ ಆದ್ದರಿಂದ D bc D ab D bc ಗೆ ಸಮಾನವಾಗಿರುತ್ತದೆ D d 2 ಈ ಎರಡು ಒಂದೇ ಆದ್ದರಿಂದ ನಾನು ತೆಗೆದುಕೊಳ್ಳಬೇಕಾದ ಮೊದಲನೆಯದು ಇದು ಕೊನೆಯದಾಗಿ ಇದು ಈ Dab Dbc Dca ಈ ಎಲ್ಲಾ ಅಭಿವ್ಯಕ್ತಿಗಳು ಅಭಿವ್ಯಕ್ತಿಗಳನ್ನು ನೀವು ಸಮೀಕರಣ 71 ರಲ್ಲಿ ಇರಿಸಿ ಇಲ್ಲಿ ಇದು ಸಮೀಕರಣ 72 ಆದ್ದರಿಂದ ಎಲ್ಲಾ ಚಕ್ರಗಳಲ್ಲಿ ಮಾತ್ರ ವಾಹಕವು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತದೆ ಆದ್ದರಿಂದ D eq ಇತರ 2 ವಿಭಾಗಗಳಿಗೆ ಒಂದೇ ಆಗಿರುತ್ತದೆ ಅಂದರೆ ಈ 2 ವಿಭಾಗಗಳು ಸಹ D eq ಒಂದೇ ಆಗಿರುತ್ತದೆ ಆದ್ದರಿಂದ ವರ್ಗಾವಣೆಯ ನಂತರವೂ D eq ಬದಲಾಗುವುದಿಲ್ಲ ಅದು ವಿಭಾಗ 1 ರಂತೆಯೇ ಇರುತ್ತದೆ ಆದ್ದರಿಂದ ವಿಭಾಗ 2 Deq ಮತ್ತು ವಿಭಾಗ 3 Deq ಅವು ಒಂದೇ ಆಗಿರುತ್ತವೆ ಈಗ ಇದರ ನಂತರ ಸಮಾನವಾದ self GMD Ds ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದನ್ನು ಇದು ಸಮೀಕರಣ 73 ಆಗಿದೆ ಆದ್ದರಿಂದ ಹಂತ a ಗಾಗಿ ನಾನು ಇಲ್ಲಿ ಬರೆದಿದ್ದೇನೆ D sa ಹಂತ a ನ ವಿಭಾಗ 1 ರಲ್ಲಿ ಸ್ವಯಂ GMD ಗೆ ಸಮಾನವಾಗಿರುತ್ತದೆ ಅಂದರೆ ವಾಹಕಗಳು a ಮತ್ತು a ಮಾತ್ರ ಆದ್ದರಿಂದ ಆ ಸಂದರ್ಭದಲ್ಲಿ D sa ನೀವು ಇದನ್ನು ನೋಡಿದರೆ ಅದು ನಿಮ್ಮ ಹಂತಕ್ಕೆ ಮಾತ್ರ ಹಾಗಾಗಿ ಆ ಸಂದರ್ಭದಲ್ಲಿ ಒಬ್ಬರು ಬರುತ್ತಾರೆ ಅಂದರೆ ನೀವು ಹೀಗೆ ಬರೆದರೆ D sa ಹೀಗೆ ಬರೆದರೆ ಹಾಕುತ್ತದೆ ಈಗ ಈ ವಾಹಕಗಳು ಈ ಎಲ್ಲಾ ಹಂತಗಳನ್ನು ಊಹಿಸಿದರೆ ಅವುಗಳು ಒಂದೇ ತ್ರಿಜ್ಯವನ್ನು ಹೊಂದಿವೆ ಮತ್ತು ಅವು ಒಂದೇ ತ್ರಿಜ್ಯವನ್ನು ಹೊಂದಿವೆ ಅಂದರೆ ಆದ್ದರಿಂದ ಈ ರೀತಿಯಲ್ಲಿ ನೀವು ನಿಮ್ಮ ಸ್ವಯಂ GMD ಹಂತದ ಹಂತವನ್ನು ಕಂಡುಕೊಳ್ಳುವಿರಿ ಅಂತೆಯೇ ಹಂತ b ಗಾಗಿ ಅದೇ ವಿಷಯವು ಅರ್ಧಕ್ಕೆ rd1 ಬರುತ್ತದೆ ಮತ್ತು ಅದೇ ರೀತಿಯಲ್ಲಿ ನಾವು D sc ಅನ್ನು ಅದೇ ರೀತಿಯಲ್ಲಿ ಕಂಡುಕೊಂಡಾಗ ಅದು ನಿಮ್ಮ rd3 ಆಗುತ್ತದೆ 4 ಸಾಧ್ಯತೆಗಳು ಬರುತ್ತವೆ ಆದರೆ ಅದು r ಆಗುತ್ತದೆ ಆದ್ದರಿಂದ ಅಂತಿಮವಾಗಿ rd3 ವಿದ್ಯುತ್ ಅರ್ಧಕ್ಕೆ ಆದ್ದರಿಂದ D sa D sb ಮತ್ತು D sc ಇವೆಲ್ಲವೂ 3 ಸ್ವಯಂ GMD ಆಗಿದ್ದು ನೀವು ಸರಿಯಾಗಿ ಪಡೆದುಕೊಂಡಿದ್ದೀರಿ ಮತ್ತು ಆ ಅಭಿವ್ಯಕ್ತಿ D ಗಳು ಅದಕ್ಕೆ ಸಮಾನವಾಗಿದೆ ಎಂದು ನೀವು ಬದಲಿಸುತ್ತೀರಿ ನೀವು ಈ ಅಭಿವ್ಯಕ್ತಿ ಸಮೀಕರಣ 73 ರಲ್ಲಿ ನೀವು ಪರ್ಯಾಯವಾಗಿ ಈ ಅಭಿವ್ಯಕ್ತಿ ಸಮೀಕರಣದಲ್ಲಿ ಇರುವಿರಿ D sa D sb ಮತ್ತು D sc ಅನ್ನು ಮೂರನೇ ಒಂದು ಭಾಗದ ಶಕ್ತಿಗೆ ಇಲ್ಲಿ ನೀವು ಪರ್ಯಾಯವಾಗಿ ನೀವು ಪರ್ಯಾಯವಾಗಿ ಮಾಡಿದರೆ ನೀವು ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ D s ಎಂಬುದು ಎಲ್ಲವನ್ನೂ ಸಂಪೂರ್ಣ ವಿಷಯವನ್ನು ಮೂರನೇ ಒಂದು ಭಾಗಕ್ಕೆ ಬರೆಯಲು ಮತ್ತು ನಂತರ ಸರಳಗೊಳಿಸಲು ಸಮಾನವಾಗಿರುತ್ತದೆ ಆದ್ದರಿಂದ ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 74 ಆಗಿದೆ Ds ಪ್ರತಿ ಪರಿವರ್ತನೆಯ ಚಕ್ರದಲ್ಲಿ ಒಂದೇ ಆಗಿರುತ್ತದೆ ಏಕೆಂದರೆ ಆ ಸ್ಥಾನವು ಬದಲಾಗುತ್ತದೆ ಆದರೆ Ds ಮತ್ತು Dm ಬೇರೆ ಚಕ್ರದಲ್ಲಿ ಬದಲಾವಣೆ ಇರುವುದಿಲ್ಲ ಆದ್ದರಿಂದ ನೀವು ಇತರ 2 ಚಕ್ರಗಳಿಗೆ ನಿಮ್ಮ Dm ಮತ್ತು Ds ಗಳನ್ನು ಲೆಕ್ಕ ಹಾಕಬೇಕಾಗಿಲ್ಲ ಆದ್ದರಿಂದ ಒಮ್ಮೆ ನೀವು Dm ಮತ್ತು Ds ಗಳನ್ನು ಪಡೆದುಕೊಂಡಿದ್ದೀರಿ ಅಂದರೆ ಅದರ ನಂತರ ಪ್ರತಿ ಹಂತಕ್ಕೆ ಆ ಇಂಡಕ್ಟನ್ಸ್ ಸೂತ್ರವು ನಿಮಗೆ ತಿಳಿದಿರುವ ಸಮಾನವಾಗಿರುತ್ತದೆ ಮತ್ತಷ್ಟು ಸರಳೀಕರಣ ಆದ್ದರಿಂದ ಇದು ಆದ್ದರಿಂದ L ಇದು ಸಮೀಕರಣ 75 ಸರಿ ಈ ರೀತಿಯಲ್ಲಿ ನಾವು ಅರ್ಧ Ls M ಅನ್ನು ಬರೆಯುತ್ತಿದ್ದೇವೆ ಅಂದರೆ ಈ ಭಾಗವು Ls ಆಗಿದೆ Ls 2ಗೆ ಸಮನಾಗಿರುತ್ತದೆ ಆದ್ದರಿಂದ M ಆಗಿರುತ್ತದೆ ಆದ್ದರಿಂದ ಇದು ಪ್ರತಿ ಕಿಲೋಮೀಟರ್ಗೆ ಎರಡು ಮೂರನೇ ಮಿಲಿಹೆನ್ರಿ ಶಕ್ತಿಗೆ d3 ರಿಂದ d2 ಆಗಿರುತ್ತದೆ